ಇಲ್ಲಿ ಮೈಕ್ರೊಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಗೆಗೆ ಉಲ್ಲೇಖ ಡೇಟಾವನ್ನು ಸೇರಿಸಲು ಎಂಡ್ನೋಟ್ ನಮೂದುಗಳನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಸಂಕ್ಷಿಪ್ತ ಡೆಮೊ ಇದೆ ಇಲ್ಲಿ ಮಾದರಿ ವರ್ಡ್ ಡಾಕ್ಯುಮೆಂಟ್ ಇದೆ ಶೀರ್ಷಿಕೆ ಲೇಖಕ ಹೆಸರು ಮತ್ತು ಸಂಕ್ಷಿಪ್ತ ವಿವರಣೆ ಉದ್ದೇಶಕ್ಕಾಗಿ ಮಾತ್ರ ಬರೆಯಬಹುದು ಉಲ್ಲೇಖದ ಕೊನೆಯಲ್ಲಿ ನಾವು ಉಲ್ಲೇಖದ ವಿವರಗಳನ್ನು ಸೇರಿಸಬಹುದು ಅಲ್ಲಿ ನಾವು ಉಲ್ಲೇಖವನ್ನು ಮಾಡಲು ಬಯಸುತ್ತೇವೆ ನಾವು ಎಂಡ್ನೋಟ್ ಉಲ್ಲೇಖವನ್ನು ಸುತ್ತುವರೆದಿರಲು ಚದರ ಬ್ರಾಕೆಟ್ ಅನ್ನು ಬಳಸಬಹುದು ಮತ್ತು ನಾವು ರೆಫರೆನ್ಸ್ ಟ್ಯಾಬ್ ಮತ್ತು ಇನ್ಸರ್ಟ್ ಎಂಡ್ನೋಟ್ಗೆ ಹೋಗಬಹುದು ಪುಟದ ಕೆಳಭಾಗದಲ್ಲಿ ನಾವು ಉಲ್ಲೇಖವನ್ನು ಟೈಪ್ ಮಾಡುವ ಸಾಮರ್ಥ್ಯವಿದೆ ನಾವು ಅದನ್ನು ಹಸ್ತಚಾಲಿತವಾಗಿ ಟೈಪ್ ಮಾಡಬಹುದು ಅಥವಾ ನಾವು ಉಲ್ಲೇಖ ಮಾಹಿತಿಯನ್ನು ಹೊಂದಿರುವ ಇತರ ಸ್ಥಳದಿಂದ ಅದನ್ನು ನಕಲು ಅಂಟಿಸಬಹುದು ನಮ್ಮ ಸಂದರ್ಭದಲ್ಲಿ ನಾವು ಅದನ್ನು ಜಬ್ರ್ಫೆಫ್ನಲ್ಲಿ ಹೊಂದಿದ್ದೇವೆ ಜಬ್ ರೆಫ್ನಿಂದ ಕಾಪಿ ಪೇಸ್ಟ್ ಮೂಲಕ ಅದನ್ನು ನಕಲಿಸುವ ಮೂಲಕ ನಾವು ಈಗ ಅದನ್ನು ಮಾಡುತ್ತೇನೆ ನಾವು ಬಯಸುವಂತೆ ಯಾವುದೇ ಖಾಲಿ ಸ್ಥಳಗಳನ್ನು ತೆಗೆದುಹಾಕಲು ಅದನ್ನು ಫಾರ್ಮಾಟ್ ಮಾಡಬಹುದಾಗಿದೆ ಮತ್ತು ನೀವು ಅನೇಕ ಉಲ್ಲೇಖಗಳನ್ನು ಸೇರಿಸಲು ಒಂದೇ ಪ್ರಕ್ರಿಯೆಯನ್ನು ಹೊಂದಿರಬಹುದು ಆದ್ದರಿಂದ ನಾವು ಇನ್ನೊಂದು ಎಂಡ್ನೋಟ್ ಅನ್ನು ಸೇರಿಸುತ್ತೇವೆ ಮತ್ತು ಕೆಳಭಾಗದಲ್ಲಿ ನಾವು ಪಠ್ಯವನ್ನು ಹೊಂದಿದ್ದೇವೆ ಮತ್ತು ನಾವು ಎರಡನೇ ಉಲ್ಲೇಖವನ್ನು ಸೇರಿಸುತ್ತೇವೆ ಮತ್ತು ಮತ್ತೊಮ್ಮೆ ಒಂದನ್ನು ಸೇರಿಸಬಹುದು ಸರಿ ಹಾಗಾಗಿ ಉಲ್ಲೇಖಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನೋಡಲು ಕೆಲವು ಪುಟ ವಿರಾಮಗಳನ್ನು ನಾವು ತೆಗೆದುಹಾಕುತ್ತೇವೆ ಈಗ ಉಲ್ಲೇಖಗಳು ಎಲ್ಲಾ ಡಾಕ್ಯುಮೆಂಟ್ನ ಕೆಳಭಾಗದಲ್ಲಿ ಉತ್ತಮವಾಗಿವೆ ಎಂದು ನೀವು ಗಮನಿಸಿದ್ದೀರಿ ಆದರೆ ಎಂಡ್ನೋಟ್ ರೆಫರೆನ್ಸ್ ರೋಮನ್ ಪತ್ರದಲ್ಲಿ ಬರುತ್ತಿದೆ ಆದರೆ ಶೈಲಿ ಇನ್ಸ್ಪೆಕ್ಟರ್ ಎಂದು ಕರೆಯುವ ಮೂಲಕ ಅದನ್ನು ಅರೇಬಿಕ್ ರೂಪದಲ್ಲಿ ಬದಲಾಯಿಸಬಹುದು ಆ ಭಾಗಕ್ಕಾಗಿ ನಾವು ಏನು ಮಾಡಬೇಕೆಂಬುದು ಹೋಮ್ಗೆ ಹೋಗಿ ಸ್ಟೈಲ್ಸ್ ಗೆ ಹೋಗಿ ತದನಂತರ ಕೆಳಭಾಗದ ಮಧ್ಯಭಾಗದಲ್ಲಿ ನಿಮಗೆ ಶೈಲಿ ಇನ್ಸ್ಪೆಕ್ಟರ್ ನೋಡಿ ಅದರ ಮೇಲೆ ಎಂಡ್ನೋಟ್ ರೆಫರೆನ್ಸ್ ಅನ್ನು ಹೈಲೈಟ್ ಮಾಡಿ ಮತ್ತು ಎಂಡ್ನೋಟ್ ರೆಫರೆನ್ಸ್ ಸ್ವರೂಪವನ್ನು ಪತ್ತೆಹಚ್ಚಿದೆ ಎಂದು ನೀವು ನೋಡುತ್ತೀರಿ ಇಲ್ಲಿ ನೀವು ಸಂವಾದವನ್ನು ತೆರೆಯಿರಿ ಮತ್ತು ಮಾರ್ಪಡಿಸಿ ಮತ್ತು ನಾವು ಈಗ ಫಾಂಟ್ ಅನ್ನು ಮಾರ್ಪಡಿಸಬಹುದು ನೀವು ನೋಡುವಂತೆ ಇಲ್ಲಿ ಬರೆದ ಸೂಪರ್ ಸ್ಕ್ರಿಪ್ಟ್ ಇದೆ ನಾವು ಅದನ್ನು ಇಲ್ಲಿ ತೆಗೆದುಹಾಕಿ ಸರಿ ಎಂದು ಹೇಳಿ ಉಲ್ಲೇಖಗಳು ಮತ್ತು ಅಡಿಟಿಪ್ಪಣಿಗಳಿಗೆ ಹೋಗುತ್ತೇವೆ ಇಲ್ಲಿ ಸ್ವರೂಪವನ್ನು 1 2 3 4 ಗೆ ಬದಲಿಸಿ ಮತ್ತು ಅನ್ವಯಿಸಿ ಈಗ ನೀವು ಹೆಚ್ಚಿನ ದಾಖಲೆಗಳಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿಸುತ್ತಿರುವುದರಿಂದ ಉಲ್ಲೇಖಗಳು ಅನುಕ್ರಮ ಸಂಖ್ಯೆಯಲ್ಲಿ ಸಾಕಷ್ಟು ಚೆನ್ನಾಗಿವೆ ಎಂದು ನೋಡುತ್ತೀರಿ ಈಗ ನಿಮಗೆ ಇಷ್ಟವಿಲ್ಲದಿರುವಂತಹ ಲೈನ್ ಕೂಡ ಇದೆ ಆದ್ದರಿಂದ ನಾವು ಇದನ್ನು ಕೂಡಾ ಬದಲಾಯಿಸಬಹುದು ಅದಕ್ಕಾಗಿ ನಾವು ಈಗ ಮಾಡಬೇಕಾದದ್ದು ವೀಕ್ಷಣೆಗೆ ಹೋಗಿ ಮತ್ತು ಡ್ರಾಫ್ಟ್ ಅನ್ನು ಕ್ಲಿಕ್ ಮಾಡಿ ನಂತರ ಉಲ್ಲೇಖಗಳು ಟ್ಯಾಬ್ಗೆ ಹೋಗಿ ಟಿಪ್ಪಣಿಗಳನ್ನು ತೋರಿಸಿ ಕೆಳಭಾಗದಲ್ಲಿ ನಾವು ಎಂಡ್ನೋಟ್ಸ್ ವಿಭಾಜಕವನ್ನು ಆಯ್ಕೆ ಮಾಡಿ ಮತ್ತು ಈಗ ನಮಗೆ ಲೈನ್ ಇದೆ ಸರಳವಾಗಿ ಆ ಸಾಲನ್ನು ತೆಗೆದುಹಾಕಿ ನಂತರ ಮುಚ್ಚಿ ಈಗ ನಾವು ಉಲ್ಲೇಖಿಸಿದಂತೆಯೇ ಅದೇ ಅನುಕ್ರಮದಲ್ಲಿ ನಾವು ಉಲ್ಲೇಖಗಳನ್ನು ಹೊಂದಿದ್ದೇವೆ ಮತ್ತು ಲೈನ್ ಹೋಗಿದೆ ಎಂದು ನೀವು ನೋಡಬಹುದು ಮತ್ತು ನಾಲ್ಕು ಉಲ್ಲೇಖಗಳು ಹೈಪರ್ಲಿಂಕ್ಗಳಾಗಿ ಕಾಣಿಸುತ್ತಿವೆ ಎಂದು ನಾವು ನೋಡಿದ್ದೇವೆ ನಾವು ಎಂಡ್ನೋಟ್ ಉಲ್ಲೇಖದ ಮೇಲೆ ಮೌಸ್ ಹೋಗುವಾಗ ಎಂಡ್ನೋಟ್ ರೆಫೆರೆನ್ಸ್ ಗೋಚರಿಸುವುದನ್ನು ನೀವು ನೋಡಬಹುದು ಸಂಪಾದನೆ ಮಾಡುವಾಗ ನಾವು ಪಠ್ಯವನ್ನು ನಕಲಿಸುವಾಗ ಉಲ್ಲೇಖ ಸಂಖ್ಯೆಗಳು ಕೂಡ ಬದಲಾಗಬೇಕು ಎಂದು ನಾವು ಈಗ ನೋಡಬಹುದು ನಾನು ಇದೀಗ ಅವರನ್ನು ಸುತ್ತಿದೆ ಮತ್ತು ಸಂಖ್ಯೆಗಳು ಈಗಾಗಲೇ ಬದಲಾಗಿದೆ ಎಂದು ನೀವು ನೋಡಬಹುದು ಪದ ದಾಖಲೆಯಲ್ಲಿ ಉಲ್ಲೇಖಗಳನ್ನು ಸೇರಿಸುವುದರಿಂದ ಕ್ರಮಾನುಗತವನ್ನು ಆರೈಕೆ ಮಾಡುವುದು ಸರಳವಾಗಿದೆ ಹೇಗಾದರೂ ಎಂಡ್ನೋಟ್ಗಳನ್ನು ಬಳಸಿ ನೀವು ಅದನ್ನು ಟೈಪ್ ಮಾಡುವ ಮೂಲಕ ಅಥವಾ ಇತರ ಮೂಲದಿಂದ ಅಂಟಿಸಲು ನಕಲು ಮಾಡುವ ಮೂಲಕ ಕೈಯಾರೆ ಗ್ರಂಥಸೂಚಿ ಉಲ್ಲೇಖಗಳನ್ನು ಸೇರಿಸಬಹುದು ಅದು ತುಂಬಾ ಸರಳವಾಗಿದೆ